ಒಬ್ಜೆಕ್ಟ್ ಓರಿಯಂಟೆಡ್ ಅನಾಲಿಸಿಸ್ ಆಂಡ್ ಡಿಸೈನ್ನ ಮಾಡ್ಯೂಲ್ 12ಗೆ ಸುಸ್ವಾಗತ ಕಳೆದ ಮಾಡ್ಯೂಲ್ನಲ್ಲಿ ನಾವು ಒಬ್ಜೆಕ್ಟ್ಗಳ ಸ್ವರೂಪದ ಬಗ್ಗೆ ಚರ್ಚಿಸಿದ್ದೇವೆ ಒಬ್ಜೆಕ್ಟ್ ಅನ್ನು ಅದರ ಸ್ಟೇಟ್ ಬಿಹೇವಿಯರ್ ಮತ್ತು ಐಡೆಂಟಿಟಿ ಇಂದ ವಿಶಿಷ್ಟವಾಗಿ ನಿರೂಪಿಸಲಾಗಿದೆ ಎಂದು ನಾವು ಗಮನಿಸಿದ್ದೇವೆ ಆದ್ದರಿಂದ ಅದರೊಂದಿಗೆ ನಾವು ಈಗ ಸಿದ್ಧರಾಗಿದ್ದೇವೆ ನಮ್ಮ ವ್ಯವಸ್ಥೆಯಲ್ಲಿ ನಮಗೆ ಅಗತ್ಯವಿರುವಷ್ಟು ವಿಭಿನ್ನ ಒಬ್ಜೆಕ್ಟ್ಗಳನ್ನು ಗುರುತಿಸಬಹುದು ಮತ್ತು ಪ್ರತಿಯೊಂದು ಒಬ್ಜೆಕ್ಟ್ ಅದರ ಸ್ಟೇಟ್ಗಳನ್ನು ಹೊಂದಿರುತ್ತದೆ ಅದು ಸ್ಟಾಟಿಕ್ ಪ್ರೊಪರ್ಟಿಸ್ ಮತ್ತು ಡೈನಾಮಿಕ್ ವ್ಯಾಲ್ಯೂಸ್ ಗಳಿಗೆ ಅನುಗುಣವಾಗಿರಬಹುದು ಮತ್ತು ಪ್ರತಿಯೊಂದು ಒಬ್ಜೆಕ್ಟ್ ಇತರ ಒಬ್ಜೆಕ್ಟ್ಗಳಿಗೆ ಸೇವೆಗಳನ್ನು ಒದಗಿಸಲು ವಿಭಿನ್ನ ಬಿಹೇವಿಯರ್ಗಳನ್ನು ಪ್ರಕಟಿಸುತ್ತದೆ ಮತ್ತು ಅವು ಸಿಸ್ಟಮ್ ಅನ್ನು ನಿರ್ಮಿಸಲು ಸಂವಹನ ನಡೆಸುತ್ತವೆ ಪ್ರಸ್ತುತ ಮಾಡ್ಯೂಲ್ನಲ್ಲಿ ನಾವು ಒಬ್ಜೆಕ್ಟ್ಗಳ ನಡುವಿನ ರಿಲೇಶನ್ ಶಿಪ್ ಬಗ್ಗೆ ನಿರ್ದಿಷ್ಟವಾಗಿ ಮಾತನಾಡುತ್ತೇವೆ ಆದ್ದರಿಂದ ಈ ಮಾಡ್ಯೂಲ್ನಲ್ಲಿ ನಮ್ಮ ಉದ್ದೇಶವು ಒಬ್ಜೆಕ್ಟ್ ಗಳ ನಡುವಿನ ರಿಲೇಶನ್ ಶಿಪ್ ಅನ್ನು ಅರ್ಥಮಾಡಿಕೊಳ್ಳುತ್ತದೆ ಇದು ಎಂದಿನಂತೆ ಮಾಡ್ಯೂಲ್ನ ಔಟ್ ಲೈನ್ ಆಗಿದೆ ಇದು ಪ್ರತಿ ಸ್ಲೈಡ್ನ ಎಡಭಾಗದಲ್ಲಿ ಗೋಚರಿಸುತ್ತದೆ ಆದ್ದರಿಂದ ನಾವು ಅದರ ಪ್ರಕಾರ ಮುಂದುವರಿಯುತ್ತೇವೆ ಒಬ್ಜೆಕ್ಟ್ಗಳ ರಿಲೇಶನ್ ಶಿಪ್ಗಳ ವಿಷಯದಲ್ಲಿ ಇಡೀ ಸಿಸ್ಟಮ್ ಅಲ್ಲಿ ನಾವು ಹಲವಾರು ವಿಭಿನ್ನ ಒಬ್ಜೆಕ್ಟ್ಗಳನ್ನು ಹೊಂದಿದ್ದೇವೆ ಎಂದು ನಾವು ಗಮನಿಸುತ್ತೇವೆ ಆದರೆ ಪ್ರತ್ಯೇಕವಾಗಿರುವ ಒಂದು ಅಥವಾ ಹೆಚ್ಚಿನ ಒಬ್ಜೆಕ್ಟ್ಗಳು ಯಾವುದೇ ಆಸಕ್ತಿದಾಯಕ ವ್ಯವಸ್ಥೆಯನ್ನು ಒದಗಿಸುವುದಿಲ್ಲ ಅನಾಲಿಸಿಸ್ ಅಥವಾ ಡಿಸೈನ್ ಗೆ ಇದು ಆಸಕ್ತಿದಾಯಕ ಸನ್ನಿವೇಶವಲ್ಲ ಆದರೆ ಒಬ್ಜೆಕ್ಟ್ಗಳು ಒಟ್ಟಿಗೆ ಸೇರಿದಾಗ ಅವು ಪರಸ್ಪರ ಸಂಬಂಧ ಹೊಂದಿದಾಗ ಅವು ವಿಭಿನ್ನ ರೀತಿಯಲ್ಲಿ ಅಸೋಸಿಯೇಟೆಡ್ ಲಿಂಕ್ ಅನ್ನು ಪಡೆಯುತ್ತವೆ ನಂತರ ಅವು ನಿಜವಾಗಿಯೂ ಆಸಕ್ತಿದಾಯಕ ಪ್ರೊಪರ್ಟಿಸ್ಗಳನ್ನು ತೋರಿಸಲು ಪ್ರಾರಂಭಿಸುತ್ತವೆ ನಾವು ಡಿಸೈನ್ ಮಾಡುತ್ತಿರುವ ಒಟ್ಟು ಕಾಂಪ್ಲೆಕ್ಸ್ ಸಿಸ್ಟಮ್ಗೆ ನಿರ್ಣಾಯಕವಾದ ಸಾಮರ್ಥ್ಯಗಳನ್ನು ನೀಡಲು ಅವರು ಪ್ರಾರಂಭಿಸುತ್ತಾರೆ ಉದಾಹರಣೆಗಾಗಿ ಹೇಳಿ ಇಲ್ಲಿ ನಾನು ವಿಮಾನವನ್ನು ತೋರಿಸುತ್ತೇನೆ ಇದು ಇಡೀ ವಿಮಾನ ಎಂದು ನೀವು ನೋಡುವಂತೆ ಇದು ಕಾಕ್ಪಿಟ್ ಎಂಜಿನ್ ರೆಕ್ಕೆಗಳು ಎರಡು ಬದಿಗಳು ಫ್ಲಡ್ಡರ್ಗಳು ಮತ್ತು ಸ್ಲೇಟ್ಗಳು ಹೀಗೆ ವಿಭಿನ್ನ ಘಟಕ ಒಬ್ಜೆಕ್ಟ್ಗಳನ್ನು ಹೊಂದಿದೆ ಆ ವಿಮಾನದಲ್ಲಿ ಹಲವಾರು ವಿಭಿನ್ನ ಒಬ್ಜೆಕ್ಟ್ಗಳು ಅಸ್ತಿತ್ವದಲ್ಲಿವೆ ಈಗ ನಾವು ಈ ಒಬ್ಜೆಕ್ಟ್ಗಳನ್ನು ಪ್ರತ್ಯೇಕವಾಗಿ ನೋಡಿದರೆ ಅವುಗಳು ಸ್ವತಃ ಕೆಲವು ಕಾಂಪ್ಲೆಕ್ಸ್ ಬಿಹೇವಿಯರ್ ಅನ್ನು ಹೊಂದಿವೆ ಆದರೆ ನಾವು ಎಲ್ಲವನ್ನೂ ಒಟ್ಟಿಗೆ ಸೇರಿಸುವವರೆಗೂ ಪ್ರತಿಯೊಂದು ಏನನ್ನೂ ಸಾಧಿಸುವುದಿಲ್ಲ ಅವುಗಳನ್ನು ಒಂದೇ ವಿಮಾನದಲ್ಲಿ ಸೇರಿಸಿದಾಗ ಅದು ಜನರನ್ನು ಸಾಗಿಸಬಲ್ಲದು ಮತ್ತು ಹಾರಬಲ್ಲದು ಆದ್ದರಿಂದ ರಿಲೇಶನ್ ಶಿಪ್ಗಳು ಪ್ರಾಥಮಿಕವಾಗಿ ಒಬ್ಜೆಕ್ಟ್ಗಳು ಹೇಗೆ ಪರಸ್ಪರ ಸಂಬಂಧ ಹೊಂದಬಹುದು ಮತ್ತು ತಮ್ಮ ನಡುವೆ ಹೇಗೆ ವರ್ತಿಸಬಹುದು ಎಂಬುದರ ಕುರಿತು ಮಾತನಾಡಬೇಕಾಗುತ್ತದೆ ಒಬ್ಜೆಕ್ಟ್ ಓರಿಯಂಟೆಡ್ ಪ್ಯಾರಾಡೈಗಮ್ ದೃಷ್ಟಿಯಿಂದ ನಾವು ಒಬ್ಜೆಕ್ಟ್ ಗಳಿಗೆ ಎರಡು ಪ್ರಮುಖ ರಿಲೇಶನ್ ಶಿಪ್ಗಳ ಬಗ್ಗೆ ಮಾತನಾಡುತ್ತೇವೆ ಒಂದನ್ನು ಲಿಂಕ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ಸಾಮಾನ್ಯವಾಗಿ ಅವುಗಳನ್ನು ಅಸೋಸಿಯೇಷನ್ಗಳು ಎಂದೂ ಕರೆಯಲಾಗುತ್ತದೆ ಮತ್ತು ಇನ್ನೊಂದು ಅಗ್ಗ್ರಿಗೇಷನ್ ಆದ್ದರಿಂದ ಮೊದಲು ನಾವು ಲಿಂಕ್ಗಳ ಬಗ್ಗೆ ಮಾತನಾಡೋಣ ಲಿಂಕ್ ಎನ್ನುವುದು ಒಬ್ಜೆಕ್ಟ್ಗಳ ನಡುವಿನ ಫಿಸಿಕಲ್ ಅಥವಾ ಕಾನ್ಸೆಪ್ಚುಯಲ್ ಕನೆಕ್ಷನ್ ಆಗಿದೆ ಹಾಗಾಗಿ ನಾನು ವಿಮಾನದ ಬಗ್ಗೆ ಮಾತನಾಡಿದಂತೆ ಫಿಸಿಕಲಿ ಕನೆಕ್ಷನ್ ಹೊಂದಿದ ಎರಡು ಒಬ್ಜೆಕ್ಟ್ಗಳನ್ನು ಹೊಂದಿರಬಹುದು ಕಾಕ್ಪಿಟ್ ಬೋಡಿ ಮತ್ತು ಆ ವಿಮಾನದ ಎಂಜಿನ್ ಫಿಸಿಕಲಿ ಸಂಪರ್ಕ ಹೊಂದಿದೆ ಆದ್ದರಿಂದ ಅವು ಲಿಂಕ್ ಹೊಂದಿವೆ ಅಥವಾ ಎರಡು ಒಬ್ಜೆಕ್ಟ್ಗಳ ನಡುವೆ ಕಾನ್ಸೆಪ್ಚುಯಲ್ ಕನೆಕ್ಷನ್ ಇದೆ ನಾನು ಒಬ್ಬ ವ್ಯಕ್ತಿಯಾಗಿದ್ದೇನೆ ಆದ್ದರಿಂದ ಹೆಸರು ಹುಟ್ಟಿದ ದಿನಾಂಕ ಹುದ್ದೆ ಅಂಗಸಂಸ್ಥೆ ಮತ್ತು ಮುಂತಾದವುಗಳನ್ನು ಹೊಂದಿರುವ ಒಬ್ಜೆಕ್ಟ್ನ ವಿಷಯದಲ್ಲಿ ನನ್ನನ್ನು ವಿವರಿಸಬಹುದು ನಾನು ಕೆಲವು ಬ್ಯಾಂಕಿನಲ್ಲಿ ಬ್ಯಾಂಕ್ ಖಾತೆಯನ್ನು ಹೊಂದಿದ್ದೇನೆ ಅಲ್ಲಿ ನನ್ನ ಖಾತೆಯು ಖಾತೆಯ ಸಂಖ್ಯೆ ವ್ಯವಹಾರದ ಪ್ರಕಾರಗಳು ವಿಭಿನ್ನ ಖಾತೆ ಬಾಕಿ ಇತ್ಯಾದಿಗಳನ್ನು ಹೊಂದಿದೆ ಆದ್ದರಿಂದ ನನ್ನ ಮತ್ತು ನನ್ನ ಖಾತೆಯ ನಡುವೆ ಸಂಬಂಧವಿದೆ ಇದು ಕೂಡ ಒಂದು ರೀತಿಯ ಲಿಂಕ್ ಆದರೆ ಈ ಲಿಂಕ್ ಒಂದು ರೀತಿಯ ಕಾನ್ಸೆಪ್ಚುಯಲ್ ಇಮೇಜ್ ಆಗಿದೆ ನನ್ನ ಮತ್ತು ನನ್ನ ಖಾತೆಯ ನಡುವೆ ಯಾವುದೇ ಫಿಸಿಕಲ್ ಲಿಂಕ್ ಇಲ್ಲ ಆದರೆ ಖಂಡಿತವಾಗಿಯೂ ನಾನು ನನ್ನ ಖಾತೆಗೆ ಸಂಬಂಧಿಸಿದ್ದೇನೆ ನನ್ನ ಖಾತೆ ನನಗೆ ಸಂಬಂಧಿಸಿದೆ ಆದ್ದರಿಂದ ಅದು ಲಿಂಕ್ಗಳ ಮೂಲ ಸಂಕೇತವಾಗಿದೆ ಒಬ್ಜೆಕ್ಟ್ಗೊಂದು ಇತರ ಒಬ್ಜೆಕ್ಟ್ಗಳೊಂದಿಗೆ ಕೋಲಾಬೋರೇಟ್ಸ್ ಆಗುತ್ತದೆ ಆದ್ದರಿಂದ ಇದನ್ನು ಪಚಾರಿಕವಾಗಿ ಹೇಳುವುದಾದರೆ ಒಬ್ಜೆಕ್ಟ್ಗೊಂದು ಅದರ ಲಿಂಕ್ಗಳ ಮೂಲಕ ಇತರ ಒಬ್ಜೆಕ್ಟ್ಗಳೊಂದಿಗೆ ಕೋಲಾಬೋರೇಟ್ಸ್ ಆಗುತ್ತದೆ ಮತ್ತು ನಾವು ಮತ್ತೆ ಉಲ್ಲೇಖಿಸಿದರೆ ಈ ಲಿಂಕ್ಗಳು ಒಬ್ಜೆಕ್ಟ್ ಓರಿಯಂಟೆಡ್ ಸಿಸ್ಟಮ್ಗಳ ಮೂಲ ಮೋಡೆಲ್ಅನ್ನು ನೆನಪಿಸಿಕೊಳ್ಳುತ್ತವೆ ಮೋಡೆಲ್ ಕ್ಲೈಂಟ್ ಸರ್ವರ್ ಮೋಡೆಲ್ ಆಗಿದ್ದು ಅಲ್ಲಿ ಎರಡು ಒಬ್ಜೆಕ್ಟ್ಗಳಿಗೆ ಒಂದು ಸೇವೆಯ ಅಗತ್ಯವಿರುತ್ತದೆ ಮತ್ತು ಇನ್ನೊಂದು ಸೇವೆಯನ್ನು ಒದಗಿಸುತ್ತದೆ ಸೇವೆಯ ಅಗತ್ಯವಿರುವುದನ್ನು ಕ್ಲೈಂಟ್ ಎಂದು ನಾವು ಕರೆಯುತ್ತೇವೆ ಮತ್ತು ಅಗತ್ಯವಿರುವದನ್ನು ಒದಗಿಸಲು ಸರ್ವರ್ ಒಬ್ಜೆಕ್ಟ್ ತಮ್ಮ ನಡುವೆ ಸಂದೇಶಗಳನ್ನು ರವಾನಿಸುತ್ತಾರೆ ಆದ್ದರಿಂದ ಸಂದೇಶಗಳು ಒಂದು ಒಬ್ಜೆಕ್ಟ್ನಿಂದ ಇನ್ನೊಂದಕ್ಕೆ ಎಲ್ಲಿಗೆ ಹೋಗಬಹುದು ಎಂಬುದನ್ನು ಲಿಂಕ್ಗಳು ತೋರಿಸುತ್ತವೆ ಇದು ಸಂದೇಶದ ಆಹ್ವಾನ ರೀತಿಯಾಗಿರಬಹುದು ಅಥವಾ ಸಂದೇಶದ ಸೇವೆಯ ಅಪ್ಲಿಕೇಶನ್ ಅಥವಾ ಅದು ಕೇವಲ ಒಂದು ಒಬ್ಜೆಕ್ಟ್ನಿಂದ ಇನ್ನೊಂದಕ್ಕೆ ಸಂಚರಿಸಬಹುದು ಆದ್ದರಿಂದ ಲಿಂಕ್ ಮೂಲತಃ ಎರಡು ಅಥವಾ ಹೆಚ್ಚಿನ ಒಬ್ಜೆಕ್ಟ್ಗಳ ನಡುವಿನ ಇಂಟರ್ರಿಲೇಶನ್ ಶಿಪ್ಗಳ ನಿರೂಪಣೆಯಾಗಿದೆ ಇಲ್ಲಿ ಲಿಂಕ್ಗಳನ್ನು ಕೆಲವು ಗ್ರಾಫಿಕಲ್ ಸಂಕೇತಗಳಲ್ಲಿ ಹೆಚ್ಚಾಗಿ ಚಿತ್ರಿಸಲಾಗಿದೆ ಮತ್ತು ನಾವು ಇದನ್ನು ಪರಿಚಯಿಸಲು ಪ್ರಾರಂಭಿಸುತ್ತೇವೆ ಮತ್ತು ನಿಧಾನವಾಗಿ ನಾವು ಈ ಸಂಕೇತದ ಪರಿಷ್ಕರಣೆಗಳು ನಮ್ಮ ಯುನಿಫೈಡ್ ಮಾಡೆಲಿಂಗ್ ಲ್ಯಾಂಗ್ವೇಜ್ ಡೈಗ್ರಾಮ್ಗಳು ಅಂದರೆ ಯುಎಂಎಲ್ ಡೈಗ್ರಾಮ್ಗಳು ಕಾರಣವಾಗುತ್ತವೆ ಎಂದು ನಂತರದ ಹಂತದಲ್ಲಿ ನೋಡುತ್ತೇವೆ ಆದ್ದರಿಂದ ಇಲ್ಲಿ ನಾವು ಪ್ರತಿಯೊಂದು ಸರಳ ಸಂಕೇತಗಳಿಂದ ಪ್ರಾರಂಭಿಸುತ್ತಿದ್ದೇವೆ ಅಲ್ಲಿ ನಾನು ಒಂದು ಒಬ್ಜೆಕ್ಟ್ಅನ್ನು ಹೊಂದಿದ್ದೇನೆ ಅದು ಆಯತಾಕಾರದ ಪೆಟ್ಟಿಗೆಯಂತೆ ತೋರಿಸಲಾಗಿದೆ ಮತ್ತೊಂದು ಒಬ್ಜೆಕ್ಟ್ ಇದೆ ಮತ್ತು ಅವುಗಳನ್ನು ಸಂಪರ್ಕಿಸುವ ಲಿಂಕ್ ಇದೆ ಆದ್ದರಿಂದ ಒಬ್ಜೆಕ್ಟ್ ಎ ಮತ್ತು ಒಬ್ಜೆಕ್ಟ್ ಬಿ ನಡುವೆ ಲಿಂಕ್ ಇದೆ ಅಸೋಸಿಯೇಷನ್ ಇದೆ ಎಂದು ಹೇಳುತ್ತದೆ ಮತ್ತು ಈ ಸಂದರ್ಭದಲ್ಲಿ ದಯವಿಟ್ಟು ಗಮನಿಸಿ ಲಿಂಕ್ಗೆ ಡೈರೆಕ್ಷನ್ ನೀಡಲಾಗಿದೆ ಆದ್ದರಿಂದ ಅದು ಡೈರೆಕ್ಟ್ ಲಿಂಕ್ ಎನ್ನಲಾಗಿದೆ ಒಬ್ಜೆಕ್ಟ್ ಎ ಸೇವೆಯನ್ನು ಒದಗಿಸಲು ಒಬ್ಜೆಕ್ಟ್ ಬಿ ಅನ್ನು ಕೇಳಬಹುದು ಎಂದು ಅದು ಹೇಳುತ್ತದೆ ಆದ್ದರಿಂದ ಒಬ್ಜೆಕ್ಟ್ ಎ ಸಂದೇಶವನ್ನು ರವಾನಿಸಬಹುದು ಅಥವಾ ಒಬ್ಜೆಕ್ಟ್ ಬಿ ಒದಗಿಸುವ ಸೇವೆಗಳನ್ನು ಆಹ್ವಾನಿಸಬಹುದು ಒಬ್ಜೆಕ್ಟ್ ಎ ಯಿಂದ ಒಬ್ಜೆಕ್ಟ್ ಬಿ ಗೆ ವಿನಂತಿಯ ಸಂದೇಶವನ್ನು ಕಳುಹಿಸುವ ದೃಷ್ಟಿಯಿಂದ ಇದನ್ನು ಮಾಡಲಾಗುತ್ತದೆ ಆದ್ದರಿಂದ ಇಲ್ಲಿ ಎರಡು ರೀತಿಯ ಡೈರೆಕ್ಷನಾಲಿಟಿಗಳಿವೆ ಅದು ಯಾರು ವಿನಂತಿಸುತ್ತಿದೆ ಎಂಬುದನ್ನು ತೋರಿಸುವ ಲಿಂಕ್ನ ಡೈರೆಕ್ಷನ್ ಆಗಿದೆ ಈ ಒಬ್ಜೆಕ್ಟ್ ವಿನಂತಿಸುತ್ತಿದೆ ಮತ್ತು ಈ ಒಬ್ಜೆಕ್ಟ್ ಪ್ರತಿಕ್ರಿಯಿಸುತ್ತಿದೆ ತದನಂತರ ಅದರ ಮೇಲೆ ನಾವು ಸಂದೇಶವು ಯಾವ ಡೈರೆಕ್ಷನ್ನಲ್ಲಿ ಹೋಗುತ್ತಿದೆ ಎಂಬುದನ್ನು ತೋರಿಸುತ್ತಿದ್ದೇವೆ ಖಂಡಿತವಾಗಿಯೂ ವಿನಂತಿಸುತ್ತಿರುವ ಕ್ಲೈಂಟ್ ಒಬ್ಜೆಕ್ಟ್ ಸರ್ವರ್ ಒಬ್ಜೆಕ್ಟ್ಗೆ ಸಂದೇಶವನ್ನು ಕಳುಹಿಸಬೇಕಾಗುತ್ತದೆ ಆದ್ದರಿಂದ ಆ ಡೈರೆಕ್ಷನ್ ಲಿಂಕ್ನ ಡೈರೆಕ್ಷನ್ನಂತೆಯೇ ಇರುತ್ತದೆ ಈಗೇ ಕೆಲವು ಸಂದರ್ಭಗಳಲ್ಲಿ ರಿಸೀವರ್ ಒಬ್ಜೆಕ್ಟ್ ಅಥವಾ ಸರ್ವರ್ ಒಬ್ಜೆಕ್ಟ್ ಕೆಲವು ಫಲಿತಾಂಶ ಅಥವಾ ಕೆಲವು ಪ್ರತಿಕ್ರಿಯೆಯನ್ನು ಹಿಂದಕ್ಕೆ ಕಳುಹಿಸಬೇಕಾಗುತ್ತದೆ ಆದ್ದರಿಂದ ಐಚ್ಛಿಕವಾಗಿ ಲಿಂಕ್ನ ಹಿಮ್ಮುಖ ದಿಕ್ಕಿನಲ್ಲಿ ಹೋಗುವ ಸಂದೇಶವೂ ಇರಬಹುದು ಆದ್ದರಿಂದ ಒಂದು ಕಡೆ ಲಿಂಕ್ ಕ್ಲೈಂಟ್ ಯಾರು ಎಂದು ತೋರಿಸುತ್ತದೆ ಮತ್ತು ಸರ್ವರ್ ಯಾರು ಯಾರು ವಿನಂತಿಸುತ್ತಿದ್ದಾರೆ ಮತ್ತು ಯಾರು ಸೇವೆ ಸಲ್ಲಿಸುತ್ತಿದ್ದಾರೆ ಅದರ ಮೇಲೆ ಸಂದೇಶದ ಡೈರೆಕ್ಷನ್ ಲಿಂಕ್ನ ದಿಕ್ಕಿನಲ್ಲಿರಬಹುದು ಏಕೆಂದರೆ ಅದು ವಿನಂತಿಯನ್ನು ಹೇಗೆ ಮಾಡುತ್ತದೆ ಆದರೆ ನಿರ್ದಿಷ್ಟ ಲಿಂಕ್ ಮೂಲಕ ಸಂದೇಶಗಳಿಗೆ ದ್ವಿಮುಖ ಹರಿವು ಸಹ ಇರಬಹುದು ಆದ್ದರಿಂದ ಇದರೊಂದಿಗೆ ನಾವು ತುಂಬಾ ಸರಳವಾದ ಉದಾಹರಣೆಯನ್ನು ನೋಡೋಣ ಆದ್ದರಿಂದ ನಾವು ಮಾತನಾಡುತ್ತಿರುವುದು ಫ್ಲೋ ಕಂಟ್ರೋಲ್ ಸಿಸ್ಟಮ್ಗಳು ಮೂರು ಒಬ್ಜೆಕ್ಟ್ಗಳನ್ನು ಹೊಂದಿವೆ ಒಂದು ವಾಲ್ವ್ ಇದೆ ಆದ್ದರಿಂದ ಈ ಅಪ್ಲಿಕೇಶನ್ ಮೂಲತಃ ಈ ರೀತಿಯಾಗಿರಬಹುದು ಬಹುಶಃ ನೀರು ಹರಿಯುವ ಪೈಪ್ ಇದೆ ಮತ್ತು ನೀವು ಹರಿವಿನ ಪ್ರಮಾಣವನ್ನು ಹೆಚ್ಚಿಸಬಹುದು ಎಂದು ಆ ಹರಿವನ್ನು ನಿಯಂತ್ರಿಸಬೇಕಾಗುತ್ತದೆ ನೀವು ಹರಿವಿನ ಪ್ರಮಾಣವನ್ನು ಕಡಿಮೆ ಮಾಡಬಹುದು ಆದ್ದರಿಂದ ನೀವು ಈ ರೀತಿ ಮಾಡುವ ಒಬ್ಜೆಕ್ಟ್ವನ್ನು ವಾಲ್ವ್ ಎಂದು ಕರೆಯಲಾಗುತ್ತದೆ ಮತ್ತು ಖಂಡಿತವಾಗಿಯೂ ನಾವು ಫ್ಲೋ ಕಂಟ್ರೋಲರ್ ಆಗಿ ರೂಪಿಸುವ ಒಂದು ಒಬ್ಜೆಕ್ಟ್ ಇದೆ ಅದು ಎಷ್ಟು ಹರಿವು ಸಂಭವಿಸುತ್ತದೆ ಎಂದು ನಿರ್ಧರಿಸುತ್ತದೆ ಆದ್ದರಿಂದ ವಾಲ್ವ್ಅನ್ನು ನಿಯಂತ್ರಿಸುತ್ತದೆ ಇದರಿಂದ ಅದು ಹರಿಯುತ್ತಿರುವ ಹರಿವನ್ನು ಸರಿಹೊಂದಿಸಬಹುದು ಮತ್ತು ಮೂರನೆಯದು ನಾವು ಒಂದು ರೀತಿಯ ಒಬ್ಜೆಕ್ಟ್ನ ಬಗ್ಗೆ ಮಾತನಾಡುತ್ತಿದ್ದೇವೆ ಡಿಸ್ಪ್ಲೇ ಪ್ಯಾನಲ್ ಅಂತೆಯೇ ಅಲ್ಲಿ ಹರಿಯುತ್ತಿರುವ ಪ್ರಸ್ತುತ ಹರಿವು ಏನೆಂದು ನಾವು ನೋಡಬಹುದು ಅದು ಸರಳ ಮೋಡೆಲ್ ಆಗಿದೆ ಆದ್ದರಿಂದ ಫ್ಲೋ ಕಂಟ್ರೋಲ್ ಸಿಸ್ಟಮ್ನ ದೃಷ್ಟಿಯಿಂದ ನಾನು ಇದನ್ನು ನಿರ್ದಿಷ್ಟಪಡಿಸುತ್ತಿದ್ದೇನೆ ಎಂದು ನೀವು ಯೋಚಿಸಬಹುದು ನಾವು ಮನೆಯಲ್ಲಿ ಹೊಂದಿರುವ ಎಲೆಕ್ಟ್ರಿಕಲ್ ಮೀಟರ್ಗಳ ವಿಷಯದಲ್ಲಿ ನೀವು ಕಂಡುಕೊಳ್ಳುವ ವಿಷಯ ಇದು ಹಾಗಾಗಿ ಇದರ ನಿಶ್ಚಿತಗಳನ್ನು ನಾವು ಗಮನಿಸಿದರೆ ನಾನು ಈಗಾಗಲೇ ಹೇಳಿದಂತೆ ಇದು ಮೂರು ಒಬ್ಜೆಕ್ಟ್ಗಳನ್ನು ಹೊಂದಿದೆ ಫ್ಲೋ ಕಂಟ್ರೋಲ್ ಒಬ್ಜೆಕ್ಟ್ ವಾಲ್ವ್ ಒಬ್ಜೆಕ್ಟ್ಗಳ ಲಿಂಕ್ ಹೊಂದಿದೆ ನಾನು ಈ ನಿರ್ದಿಷ್ಟ ಲಿಂಕ್ ಬಗ್ಗೆ ಮಾತನಾಡುತ್ತಿದ್ದೇನೆ ಮತ್ತು ಈ ಲಿಂಕ್ನ ಡೈರೆಕ್ಷನ್ ಫ್ಲೋ ಕಂಟ್ರೋಲ್ ಒಬ್ಜೆಕ್ಟ್ ವಾಲ್ವ್ ಒಬ್ಜೆಕ್ಟ್ಗೆ ಸಂದೇಶಗಳನ್ನು ಕಳುಹಿಸಬಹುದು ಎಂದು ಹೇಳುತ್ತದೆ ಆದ್ದರಿಂದ ಇದು ಹೊಂದಾಣಿಕೆಯಂತಹ ಸಂದೇಶಗಳಾಗಿರುತ್ತದೆ ಆದ್ದರಿಂದ ಫ್ಲೋ ಕಂಟ್ರೋಲ್ ವಾಲ್ಯೂಮ್ ಅನ್ನು ಕಡಿಮೆ ಮತ್ತು ಹೆಚ್ಚು ಮಾಡಲು ನೀವು ಸರಿಪಡಿಸುತ್ತೀರಿ ಎಂದು ಹೇಳುತ್ತದೆ ನೀವು ನಿರ್ದಿಷ್ಟ ಸಂಖ್ಯೆಯ ಯೂನಿಟ್ಗಳಿಂದ ವಾಲ್ಯೂಮ್ ಅನ್ನು ಹೆಚ್ಚಿಸಬಹುದು ಮತ್ತು ಹೀಗೆ ಆದ್ದರಿಂದ ಲಿಂಕ್ ಫ್ಲೋ ಕಂಟ್ರೋಲ್ ಒಬ್ಜೆಕ್ಟ್ ಇಂದ ವಾಲ್ವ್ ಒಬ್ಜೆಕ್ಟ್ಗೆ ಇದು ಕ್ಲೈಂಟ್ ಆಗಿ ಕಾರ್ಯನಿರ್ವಹಿಸುತ್ತದೆ ಎಂದು ತೋರಿಸುತ್ತದೆ ಮತ್ತು ಇದು ಸರ್ವರ್ ಆಗಿ ಕಾರ್ಯನಿರ್ವಹಿಸುವಾಗ ಕೇಳಿ ಹರಿವನ್ನು ಸರಿಹೊಂದಿಸಲು ಕೇಳಿ ಬೇರೆ ರೀತಿಯಲ್ಲಿ ಫ್ಲೋ ಕಂಟ್ರೋಲ್ ಒಬ್ಜೆಕ್ಟ್ ಡಿಸ್ಪ್ಲೇ ಪ್ಯಾನಲ್ ಒಬ್ಜೆಕ್ಟ್ಗೆ ಲಿಂಕ್ ಇದೆ ಫ್ಲೋ ಕಂಟ್ರೋಲ್ ಒಬ್ಜೆಕ್ಟ್ ಹರಿವನ್ನು ಸರಿಹೊಂದಿಸಿದಾಗ ಫ್ಲೋ ಕಂಟ್ರೋಲ್ ಒಬ್ಜೆಕ್ಟ್ ಡಿಸ್ಪ್ಲೇ ಪ್ಯಾನಲ್ಗೆ ಸಂದೇಶವನ್ನು ಕಳುಹಿಸುತ್ತದೆ ಇದು ಸಂಭವಿಸಲಿರುವ ಹರಿವು ಎಂದು ತೋರಿಸುತ್ತದೆ ಅಥವಾ ಫ್ಲೋ ಕಂಟ್ರೋಲ್ವು ವಾಲ್ವ್ಗೆ ಸಂದೇಶವನ್ನು ಕಳುಹಿಸುತ್ತದೆ ಇದು ಹೊಂದಾಣಿಕೆ ಎಂದು ಹೇಳುತ್ತದೆ ಮತ್ತು ತದನಂತರ ವಾಲ್ವ್ವು ಹೊಸ ಹರಿವಿಗೆ ಸರಿಹೊಂದಿಸಿದಾಗ ಡಿಸ್ಪ್ಲೇ ಪ್ಯಾನಲ್ಗೆ ಸಂದೇಶವನ್ನು ಕಳುಹಿಸುತ್ತದೆ ಮತ್ತು ಆ ಸಂದೇಶವನ್ನು ತೋರಿಸುತ್ತದೆ ಆದ್ದರಿಂದ ಈ ಲಿಂಕ್ ವಾಲ್ವ್ನಿಂದ ಡಿಸ್ಪ್ಲೇ ಪ್ಯಾನಲ್ಗೂ ಸಂದೇಶವನ್ನು ಹೊಂದಿರಬಹುದು ಎಂದು ತೋರಿಸುತ್ತದೆ ಆದ್ದರಿಂದ ವಿಭಿನ್ನ ಒಬ್ಜೆಕ್ಟ್ಗಳನ್ನು ತಮ್ಮ ನಡುವೆ ಹೇಗೆ ಲಿಂಕ್ ಮಾಡಬಹುದು ಎಂಬುದನ್ನು ತೋರಿಸಲು ಇದು ಮೂಲ ಮಾರ್ಗವಾಗಿದೆ ಆದ್ದರಿಂದ ನಾವು ವಿನಿಮಯ ಮಾಡಿಕೊಳ್ಳುವ ಸಂದೇಶಗಳನ್ನು ನೋಡಿದರೆ ಫ್ಲೋ ಕಂಟ್ರೋಲ್ ವಾಲ್ವ್ ಒಬ್ಜೆಕ್ಟ್ನ ಮೇಲೆ ಕಾರ್ಯಾಚರಣೆಯನ್ನು ಆಹ್ವಾನಿಸುತ್ತದೆ ಸಂದೇಶವನ್ನು ದ್ವಿಮುಖವಾಗಿ ಮಾಡಬಹುದು ಎಂಬುದನ್ನು ಇಲ್ಲಿ ದಯವಿಟ್ಟು ಗಮನಿಸಿ ಏಕೆಂದರೆ ಅದು ಏನನ್ನಾದರೂ ಮಾಡಲು ವಾಲ್ವ್ಅನ್ನು ವಿನಂತಿಸುತ್ತಿದೆ ಆದ್ದರಿಂದ ಅದನ್ನು ಸರಿಹೊಂದಿಸಿದರೆ ನಂತರ ಫ್ಲೋ ಕಂಟ್ರೋಲ್ ಸರಿ ಎಂದು ಹೇಳುತ್ತದೆ ಮತ್ತು ಅದನ್ನು ಎರಡು ಯೂನಿಟ್ಗಳಿಂದ ಹೆಚ್ಚಿಸಿ ಅದನ್ನು ಮೂರು ಯೂನಿಟ್ಗಳಿಂದ ಕಡಿಮೆ ಮಾಡಿ ಆದರೆ ಅದು ಮುಚ್ಚಲ್ಪಟ್ಟಿದೆ ಎಂದು ಹೇಳುವ ವಾಲ್ವ್ ಒಬ್ಜೆಕ್ಟ್ಗೆ ಬೇರೆ ಸಂದೇಶವನ್ನು ಕಳುಹಿಸಲು ಬಯಸಿದೆ ಎಂದು ಭಾವಿಸೋಣ ಆದ್ದರಿಂದ ವಾಲ್ವ್ ಕಾರ್ಯನಿರ್ವಹಿಸುತ್ತಿದೆಯೇ ಅಥವಾ ಅದನ್ನು ಮುಚ್ಚಲಾಗಿದೆಯೇ ಎಂದು ಪರಿಶೀಲಿಸಲು ಪ್ರಯತ್ನಿಸುತ್ತಿದೆ ಆದ್ದರಿಂದ ಸ್ವಾಭಾವಿಕವಾಗಿ ಫ್ಲೋ ಕಂಟ್ರೋಲರ್ ಈಗ ಈ ಸಂದರ್ಭದಲ್ಲಿ ವಾಲ್ವ್ ಒಬ್ಜೆಕ್ಟ್ನಿಂದ ಅದು ಹರಿಯುತ್ತಿದೆಯೆ ಅಥವಾ ಅದು ಮುಚ್ಚಲ್ಪಟ್ಟಿದೆಯೆ ಎಂದು ವಾಲ್ವ್ ಒಬ್ಜೆಕ್ಟ್ನಿಂದ ಪ್ರತಿಕ್ರಿಯೆಯನ್ನು ನಿರೀಕ್ಷಿಸುತ್ತದೆ ಆದ್ದರಿಂದ ಸಂದೇಶವನ್ನು ಕಳುಹಿಸುವ ಒಂದೇ ಡೈರೆಕ್ಷನ್ ಮುಚ್ಚಲಾಗಿದ್ದರೂ ಸಹ ಈ ರೀತಿಯ ಸಂದೇಶವನ್ನು ನಿಜ ಅಥವಾ ಸುಳ್ಳು ಎಂದು ಹೇಳಬಹುದು ಎಂದು ನಿರೀಕ್ಷಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಸಂದೇಶದ ಹರಿವು ದ್ವಿಮುಖವಾಗಬಹುದು ಒಂದೇ ಡೈರೆಕ್ಷನ್ನ ಒಂದೇ ಲಿಂಕ್ನಲ್ಲಿ ಅವುಗಳ ನಡುವೆ ಹಾರಬಲ್ಲ ಸಂದೇಶಗಳ ಬಹು ಡೈರೆಕ್ಷನ್ಗಳು ಇರಬಹುದು ಈಗ ನಾವು ಸಹ ಗುಣಲಕ್ಷಣಗಳನ್ನು ಹೊಂದಿದ್ದೇವೆ ಆದ್ದರಿಂದ ಸಂದೇಶಗಳು ಹೇಗೆ ಫ್ಲೋ ಆಗಬಹುದು ಎಂಬುದನ್ನು ನಾವು ನೋಡಿದ್ದೇವೆ ಲಿಂಕ್ಗಳ ಮೂಲಕ ಒಬ್ಜೆಕ್ಟ್ಗಳನ್ನು ಸಂಪರ್ಕಿಸುವ ದೃಷ್ಟಿಯಿಂದ ಅದು ಹೇಗೆ ಚಿತ್ರಿಸುತ್ತದೆ ಸಂದೇಶ ಹರಿವಿನ ಈ ಲಿಂಕ್ ಡೈಗ್ರಾಮ್ ಇಂದ ಈ ಭಾಗವಹಿಸುವ ಒಬ್ಜೆಕ್ಟ್ಗಳು ಲಿಂಕ್ನ ವಿಷಯದಲ್ಲಿ ವಹಿಸುವ ಪಾತ್ರದ ಬಗ್ಗೆ ನಾವು ಮಾತನಾಡಬಹುದು ಆದ್ದರಿಂದ ಫ್ಲೋ ಕಂಟ್ರೋಲರ್ದಂತಹ ಕೆಲವು ಒಬ್ಜೆಕ್ಟ್ಗಳು ಮೂಲತಃ ಕೆಲವು ಸೇವೆಯನ್ನು ಪಡೆಯಲು ಇತರರಿಗೆ ಸಂದೇಶಗಳನ್ನು ಕಳುಹಿಸುತ್ತವೆ ಆದರೆ ಅದು ಸ್ವತಃ ಫ್ಲೋ ಕಂಟ್ರೋಲರ್ ಯಾರಿಗೂ ಸೇವೆ ನೀಡುವುದಿಲ್ಲ ಆದ್ದರಿಂದ ಅಂತಹ ಒಬ್ಜೆಕ್ಟ್ಗಳನ್ನು ಕಂಟ್ರೋಲರ್ ಒಬ್ಜೆಕ್ಟ್ಗಳು ಅಥವಾ ಆಕ್ಟಿವ್ ಒಬ್ಜೆಕ್ಟ್ಗಳು ಎಂದು ಕರೆಯಲಾಗುತ್ತದೆ ಅವರು ಸಿಸ್ಟಮ್ ಅನ್ನು ನಿಯಂತ್ರಿಸುತ್ತಾರೆ ಅವರು ಸಿಸ್ಟಮ್ ಅನ್ನು ಚಾಲನೆ ಮಾಡುತ್ತಾರೆ ಆಕ್ಟಿವ್ ಒಬ್ಜೆಕ್ಟ್ಗಳು ವ್ಯಾಖ್ಯಾನ ಏನು ಎಂದು ನಾವು ಹೆಚ್ಚು ನಿರ್ದಿಷ್ಟವಾಗಿ ನೋಡುತ್ತೇವೆ ಈ ಸಂದರ್ಭದಲ್ಲಿ ಫ್ಲೋ ಕಂಟ್ರೋಲ್ ಅನ್ನು ನಿರೂಪಿಸುವ ಅಂಶವೆಂದರೆ ಇತರ ಒಬ್ಜೆಕ್ಟ್ಗಳು ಅದರ ಮೇಲೆ ಕಾರ್ಯನಿರ್ವಹಿಸುವುದಿಲ್ಲ ಆದರೆ ಫ್ಲೋ ಕಂಟ್ರೋಲರ್ ವಾಲ್ವ್ ಮತ್ತು ಡಿಸ್ಪ್ಲೇ ಪ್ಯಾನಲ್ನಲ್ಲಿ ಕಾರ್ಯನಿರ್ವಹಿಸುತ್ತದೆ ಮತ್ತೊಂದೆಡೆ ಡಿಸ್ಪ್ಲೇ ಪ್ಯಾನಲ್ ಬೇರೆ ಯಾವುದೇ ಒಬ್ಜೆಕ್ಟ್ನ ಮೇಲೆ ಕಾರ್ಯನಿರ್ವಹಿಸುವುದಿಲ್ಲ ಅದು ಬೇರೆಯವರಿಂದ ಸೇವೆಯನ್ನು ಕೇಳುವುದಿಲ್ಲ ಇದು ಇತರರಿಗೆ ಸೇವೆಯನ್ನು ಒದಗಿಸುತ್ತದೆ ಅದು ಫ್ಲೋ ಕಂಟ್ರೋಲರ್ ಕೆಲವು ಮಾಹಿತಿಯನ್ನು ಡಿಸ್ಪ್ಲೇ ಮಾಡಲು ಕೇಳುತ್ತದೆಯೇ ಅಥವಾ ವಾಲ್ವ್ ಅದನ್ನು ಅನುಸರಿಸುವ ಹರಿವಿನ ಪ್ರಮಾಣವನ್ನು ಡಿಸ್ಪ್ಲೇ ಮಾಡಲು ಕೇಳುತ್ತದೆಯೇ ಮತ್ತು ಅದನ್ನು ಪ್ರದರ್ಶಿಸುತ್ತದೆ ಆದ್ದರಿಂದ ಸೇವೆಯನ್ನು ಮಾತ್ರ ಒದಗಿಸುವ ಅಂತಹ ಒಬ್ಜೆಕ್ಟ್ಗಳನ್ನು ಸರ್ವರ್ ಒಬ್ಜೆಕ್ಟ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ನೀವು ವಾಲ್ವ್ ಒಬ್ಜೆಕ್ಟ್ವನ್ನು ನೋಡಿದರೆ ನೀವು ವಾಲ್ವ್ ಒಬ್ಜೆಕ್ಟ್ ನಿಜವಾಗಿ ಎರಡನ್ನೂ ಮಾಡುತ್ತದೆ ಇದು ಫ್ಲೋ ಕಂಟ್ರೋಲ್ಗೆ ಸೇವೆಯನ್ನು ಒದಗಿಸುತ್ತದೆ ಏಕೆಂದರೆ ಅದು ಮುಚ್ಚಿದೆ ಅಥವಾ ತೆರೆದಿದೆಯೆ ಎಂದು ಫ್ಲೋ ಕಂಟ್ರೋಲ್ಗೆ ಪ್ರತಿಕ್ರಿಯಿಸಲು ಹರಿವನ್ನು ಸರಿಹೊಂದಿಸಲು ಫ್ಲೋ ಕಂಟ್ರೋಲ್ನಿಂದ ಸಂದೇಶವನ್ನು ಸ್ವೀಕರಿಸಬಹುದು ಅದೇ ಸಮಯದಲ್ಲಿ ವಾಲ್ವ್ನಲ್ಲಿ ನಡೆಯುತ್ತಿರುವ ಹರಿವಿನ ಪ್ರಮಾಣವನ್ನು ಡಿಸ್ಪ್ಲೇ ಮಾಡಲು ವಾಲ್ವ್ ಸ್ಸ್ಟೇಟ್ ಅನ್ನು ಡಿಸ್ಪ್ಲೇ ಮಾಡಲು ಡಿಸ್ಪ್ಲೇ ಪ್ಯಾನಲ್ಗೆ ವಿನಂತಿಯನ್ನು ಕಳುಹಿಸಬಹುದು ಆದ್ದರಿಂದ ಇವುಗಳು ಒಂದು ರೀತಿಯ ಒಬ್ಜೆಕ್ಟ್ಗಳು ಅದೇ ಸಮಯದಲ್ಲಿ ಬೇರೆ ಯಾವುದಾದರೂ ಒಬ್ಜೆಕ್ಟ್ನ ಮೇಲೆ ಕಾರ್ಯನಿರ್ವಹಿಸುತ್ತವೆ ಮತ್ತು ಇತರ ಒಬ್ಜೆಕ್ಟ್ಗಳನ್ನು ನಿರ್ವಹಿಸಬಹುದು ಅಂತಹ ಒಬ್ಜೆಕ್ಟ್ಗಳನ್ನು ಪ್ರೊಕ್ಸಿ ಒಬ್ಜೆಕ್ಟ್ಸ್ ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಾವು ಪ್ರಾಥಮಿಕವಾಗಿ ಮೂರು ಪಾತ್ರಗಳ ಕಂಟ್ರೋಲರ್ ಅಥವಾ ಆಕ್ಟಿವ್ ಒಬ್ಜೆಕ್ಟ್ಗಳ ಹರಿವನ್ನು ಹೊಂದಿದ್ದೇವೆ ಅವುಗಳು ಸೇವೆಗಳನ್ನು ಮಾತ್ರ ಕೇಳುತ್ತವೆ ಇವುಗಳನ್ನು ಸಾಮಾನ್ಯವಾಗಿ ಕ್ಲೈಂಟ್ ಎಂದು ಕರೆಯಲಾಗುತ್ತದೆ ನಮ್ಮಲ್ಲಿ ಸರ್ವರ್ ಒಬ್ಜೆಕ್ಟ್ ಗಳಿವೆ ಅವುಗಳು ಇತರರಿಂದ ಸೇವೆಯನ್ನು ಕೇಳದೆ ಮುಖ್ಯವಾಗಿ ಇತರರಿಗೆ ಸೇವೆಗಳನ್ನು ಒದಗಿಸುತ್ತದೆ ಇವುಗಳನ್ನು ಸರ್ವರ್ ಒಬ್ಜೆಕ್ಟ್ಸ್ ಎಂದು ಕರೆಯಲಾಗುತ್ತದೆ ಮತ್ತು ಪ್ರೊಕ್ಸಿ ಒಬ್ಜೆಕ್ಟ್ಗಳು ಅವುಗಳಲ್ಲಿ ಒಂದು ರೀತಿಯ ಮಿಶ್ರಣವಾಗಿದೆ ಈ ವಿಭಿನ್ನ ಒಬ್ಜೆಕ್ಟ್ಗಳನ್ನು ಹೇಗೆ ಕಾರ್ಯಗತಗೊಳಿಸಬೇಕು ಎಂಬುದನ್ನು ಕಂಡುಹಿಡಿಯಲು ನಾವು ನಂತರ ನೋಡುತ್ತಿರುವ ಐಡೆಂಟಿಫಿಕೇಷನ್ ರೋಲ್ ನಮಗೆ ಸಹಾಯ ಮಾಡುತ್ತದೆ ನಾವು ತಿಳಿದುಕೊಳ್ಳಬೇಕಾದ ಮುಂದಿನ ಪ್ಯಾರಾಮೀಟರ್ ಎಂದರೆ ಒಬ್ಜೆಕ್ಟ್ಗಳು ವೀಸಿಬಿಲಿಟಿ ಫ್ಯಾಕ್ಟರ್ಗಳನ್ನು ಸಹ ಹೊಂದಿವೆ ಉದಾಹರಣೆಗೆ ಫ್ಲೋ ಕಂಟ್ರೋಲರ್ ಒಬ್ಜೆಕ್ಟ್ಸ್ ವಾಲ್ವ್ಗೆ ಸಂದೇಶ ವಿನಂತಿಯನ್ನು ಕಳುಹಿಸಬೇಕಾಗುತ್ತದೆ ಸ್ವಾಭಾವಿಕವಾಗಿ ಇದರರ್ಥ ಫ್ಲೋ ಕಂಟ್ರೋಲರ್ ವಾಲ್ವ್ ಒಬ್ಜೆಕ್ಟ್ಅನ್ನು ನೋಡಲು ಶಕ್ತವಾಗಿರಬೇಕು ವಾಲ್ವ್ ಒಬ್ಜೆಕ್ಟ್ ಎಲ್ಲಿದೆ ಎಂದು ಫ್ಲೋ ಕಂಟ್ರೋಲರ್ ತಿಳಿದಿರಬೇಕು ಮತ್ತು ಅದು ಆ ಸಂದೇಶವನ್ನು ಕಳುಹಿಸಲು ಸಾಧ್ಯವಾಗುತ್ತದೆ ವೀಸಿಬಿಲಿಟಿ ಮೂಲತಃ ಇದರರ್ಥ ಅದು ನಿಜವಾಗಿಯೂ ವಿನಂತಿಯನ್ನು ಕಳುಹಿಸಬಹುದೇ ಅಥವಾ ಸಂದೇಶವನ್ನು ಕಳುಹಿಸಬಹುದೇ ಎಂದು ಆದ್ದರಿಂದ ಒಬ್ಜೆಕ್ಟ್ಗಳ ನಡುವೆ ಲಿಂಕ್ಗಳು ಮಾತ್ರ ಸಂದೇಶವನ್ನು ಕಳುಹಿಸುವ ಸಾಧ್ಯತೆಯಿದೆಯೇ ಎಂದು ಹೇಳುವುದು ಮುಖ್ಯ ಆದರೆ ಸಿಸ್ಟಮ್ನಲ್ಲಿರುವ ಒಬ್ಜೆಕ್ಟ್ಗಳ ಸಂಪೂರ್ಣ ಪೂಲ್ ಅಲ್ಲಿ ಅವುಗಳ ನಡುವೆ ಸರಿಯಾದ ವೀಸಿಬಿಲಿಟಿ ಇದೆ ಎಂದು ಖಚಿತಪಡಿಸಿಕೊಳ್ಳಬೇಕು ನಾಲ್ಕು ರೀತಿಯ ವೀಸಿಬಿಲಿಟಿಗಳಿವೆ ಅವುಗಳೆಂದರೆ ಪಬ್ಲಿಕ್ ವೀಸಿಬಿಲಿಟಿ ಪ್ಯಾಕೇಜ್ ವೀಸಿಬಿಲಿಟಿ ಪ್ರೊಟೆಕ್ಟೆಡ್ ವೀಸಿಬಿಲಿಟಿ ಮತ್ತು ಪ್ರೈವೇಟ್ ವೀಸಿಬಿಲಿಟಿ ನಾವು ಇದನ್ನು ಇಲ್ಲಿ ವಿಸ್ತಾರವಾಗಿ ಹೇಳುವುದಿಲ್ಲ ಆದರೆ ನಾವು ವಿಭಿನ್ನ ಮಾಡ್ಯೂಲ್ಗಳಿವೆ ಕ್ಲಾಸೆಸ್ ಬಗ್ಗೆ ಚರ್ಚಿಸಿದ ನಂತರ ನಂತರದ ಮಾಡ್ಯೂಲ್ನಲ್ಲಿ ನಾವು ಇದಕ್ಕೆ ಹಿಂತಿರುಗುತ್ತೇವೆ ಒಬ್ಜೆಕ್ಟ್ಗಳ ನಡುವಿನ ರಿಲೇಶನ್ ಶಿಪ್ಸ್ಗೆ ಸಂಬಂಧಿಸಿದಂತೆ ಮುಂದಿನ ಪರಿಕಲ್ಪನೆಯು ಸಿಂಕ್ರೊನೈಝೆಶನ್ ಪರಿಕಲ್ಪನೆಯಾಗಿದೆ ಮತ್ತು ಇದು ನೀವು ಬಹಳ ಎಚ್ಚರಿಕೆಯಿಂದ ಅರ್ಥಮಾಡಿಕೊಳ್ಳಬೇಕಾದ ಒಂದು ಪರಿಕಲ್ಪನೆಯಾಗಿದೆ ಏಕೆಂದರೆ ಇದು ವಿಶಿಷ್ಟ ಪ್ರೋಗ್ರಾಮಿಂಗ್ ಪರಿಕಲ್ಪನೆಗಿಂತ ಸ್ವಲ್ಪ ಭಿನ್ನವಾಗಿದೆ ಅಲ್ಲಿ ನಾವು ಕೋಡ್ ಬರೆದಿದ್ದೇವೆ ಎಂದು ನಮಗೆ ತಿಳಿದಿದೆ ಮತ್ತು ನೀವು ಅದನ್ನು ಸಿ ಅಥವಾ ಜಾವಾ ರೀತಿಯ ಭಾಷೆಯನ್ನು ಬರೆದಿದ್ದರೆ ಅದನ್ನು ಕಾರ್ಯಗತಗೊಳಿಸಲು ಪ್ರಾರಂಭಿಸುತ್ತೇವೆ ಎಕ್ಸಿಕ್ಯೂಷನ್ ಮೇನ್ ಫ್ಯಾಂಕ್ಷನ್ನಿಂದ ಪ್ರಾರಂಭವಾಗುತ್ತದೆ ಎಂದು ನಮಗೆ ತಿಳಿದಿದೆ ವಿಭಿನ್ನ ಫಂಕ್ಷನ್ಗಳನ್ನು ಕರೆಯಲಾಗುತ್ತದೆ ಮತ್ತು ಕಾರ್ಯವು ಮುಗಿದ ನಂತರ ಈ ನಿರ್ದಿಷ್ಟ ಮೇನ್ ಫಂಕ್ಷನ್ ಕೊನೆಗೊಳ್ಳುತ್ತದೆ ಆದರೆ ಒಬ್ಜೆಕ್ಟ್ ಓರಿಯಂಟೆಡ್ ಸಿಸ್ಟಮ್ ವಿಷಯದಲ್ಲಿ ಅದು ಬಂದಾಗ ನಾವು ಅನೇಕ ಒಬ್ಜೆಕ್ಟ್ಗಳನ್ನು ಹೊಂದಿದ್ದೇವೆ ಎಂಬುದನ್ನು ನೆನಪಿಡಿ ಹಾಗಾಗಿ ನಾವು ಅನೇಕ ರೀತಿಯ ಒಬ್ಜೆಕ್ಟ್ಗಳನ್ನು ಹೊಂದಿರುವ ಮೋಡೆಲ್ಯನ್ನು ನೋಡಲು ಪ್ರಯತ್ನಿಸಿದರೆ ನಾನು ಇದೇ ರೀತಿಯ ಅಂಕಿಗಳನ್ನು ಆಗಾಗ್ಗೆ ಚಿತ್ರಿಸಿದ್ದೇನೆ ನಮ್ಮಲ್ಲಿ ಅನೇಕ ಒಬ್ಜೆಕ್ಟ್ಗಳು ಇವೆ ಮತ್ತು ಒಬ್ಜೆಕ್ಟ್ಗಳು ಅವರು ಪೋಸ್ಟ್ ಬ್ಯಾಕ್ ರೆಸ್ಪಾನ್ಸ್ ಕಳುಹಿಸುವ ಸಂದೇಶಗಳನ್ನು ಕಳುಹಿಸುತ್ತಿವೆ ಆದ್ದರಿಂದ ನಮಗೆ ಬೇಕಾಗಿರುವುದು ಕ್ಲೈಂಟ್ ಆಗಿರುವ ಒಬ್ಜೆಕ್ಟ್ ಒ1 ಒ2 ಒಬ್ಜೆಕ್ಟ್ ಸಂದೇಶವನ್ನು ಕಳುಹಿಸುವಾಗ ಒಬ್ಜೆಕ್ಟ್ ಒ1 ಮತ್ತು ಒ2 ಎರಡೂ ಕಾರ್ಯಗತಗೊಳ್ಳಬೇಕು ಅದು ನೀವು ಮೊದಲೇ ಬರೆದ ಮತ್ತು ಎಕ್ಸಿಕ್ಯೂಟ್ ಮಾಡಿದ ವಿಶಿಷ್ಟ ಪ್ರೋಗ್ರಾಮ್ಗಳಿಗಿಂತ ಭಿನ್ನವಾಗಿದೆ ಇದನ್ನು ಸಿಕ್ವೇನ್ಸಿಯಲ್ ಪ್ರೋಗ್ರಾಮ್ಗಳು ಅಥವಾ ಸಿಂಗಲ್ ಥ್ರೆಡ್ಎಡ್ ಪ್ರೋಗ್ರಾಂಗಳು ಎಂದು ಕರೆಯಲಾಗುತ್ತದೆ ಇಲ್ಲಿ ನಮಗೆ ವಿಭಿನ್ನ ಒಬ್ಜೆಕ್ಟ್ಗಳಿಗೆ ಸಂಬಂಧಿಸಿದ ವಿಭಿನ್ನ ಎಕ್ಸಿಕ್ಯೂಷನ್ ಬೇಕಾಗುತ್ತವೆ ಏಕೆಂದರೆ ಈ ಸಮಯದಲ್ಲಿ ಒ1 ಎಕ್ಸಿಕ್ಯೂಟ್ ಆದಾಗ ಒ1 ತನ್ನ ಕಾರ್ಯಾಚರಣೆಯನ್ನು ಮಾಡುತ್ತಿದೆ ಅದೇ ಸಮಯದಲ್ಲಿ ಒ2 ತನ್ನ ಕಾರ್ಯಾಚರಣೆಗಳನ್ನೂ ಸಹ ಮಾಡಬೇಕಾಗುತ್ತದೆ ಆದ್ದರಿಂದ ಇವುಗಳನ್ನು ಹೆಚ್ಚು ನಿಖರವಾಗಿ ಡಿಸ್ಟ್ರಿಬ್ಯುಟೆಡ್ ಸಿಸ್ಟಮ್ಗಳು ಅಥವಾ ಕೋನ್ಕರೆಂಟ್ ಸಿಸ್ಟಮ್ಗಳು ಎಂದು ಕರೆಯಲಾಗುತ್ತದೆ ಮತ್ತು ನೀವು ಇದನ್ನು ಹೊಂದಿರುವಾಗ ಸಿಂಕ್ರೊನೈಝೆಶನ್ ಮಾಡುವ ಅವಶ್ಯಕತೆಯಿದೆ ಏಕೆಂದರೆ ಎರಡು ಥ್ರೆಡ್ಗಳು ಅಥವಾ ಹೆಚ್ಚಿನ ಥ್ರೆಡ್ ಗಳು ಒಂದೇ ಒಬ್ಜೆಕ್ಟ್ ಅಥವಾ ಒಂದೇ ರೀತಿಯ ಒಬ್ಜೆಕ್ಟ್ಗಳು ಮೇಲೆ ಕೆಲಸ ಮಾಡಲು ಪ್ರಯತ್ನಿಸುತ್ತಿದ್ದರೆ ಏಕೆಂದರೆ ಅವುಗಳ ಮೇಲೆ ವಿಭಿನ್ನ ಒಬ್ಜೆಕ್ಟ್ಗಳು ಚಲಿಸುತ್ತವೆ ಕಾರ್ಯಾಚರಣೆಯು ಸರಿಯಾಗಿದೆಯೇ ಅಥವಾ ಕಾರ್ಯಾಚರಣೆಯನ್ನು ಸರಿಯಾದ ರೀತಿಯಲ್ಲಿ ನಡೆಸಲಾಗಿದೆಯೆ ಇಲ್ಲವೇ ಎಂಬ ಪ್ರಶ್ನೆ ಯಾವಾಗಲೂ ಇರುತ್ತದೆ ಆದ್ದರಿಂದ ಇದನ್ನು ಮತ್ತಷ್ಟು ವಿವರಿಸಲು ನಾವು ಶೀಘ್ರದಲ್ಲೇ ಒಂದು ಉದಾಹರಣೆಯನ್ನು ಚರ್ಚಿಸುತ್ತೇವೆ ಆದರೆ ಅದಕ್ಕೂ ಮೊದಲು ಸಿಂಕ್ರೊನೈಝೆಶನ್ ಸಂದರ್ಭದಲ್ಲಿ ಎರಡು ವಿಭಿನ್ನ ರೀತಿಯ ಒಬ್ಜೆಕ್ಟ್ಗಳನ್ನು ಪರಿಚಯಿಸೋಣ ಅವುಗಳನ್ನು ಆಕ್ಟಿವ್ ಒಬ್ಜೆಕ್ಟ್ಗಳು ಮತ್ತು ಪಾಸ್ಸಿವ್ ಒಬ್ಜೆಕ್ಟ್ಗಳು ಎಂದು ಕರೆಯಲಾಗುತ್ತದೆ ಆಕ್ಟಿವ್ ಒಬ್ಜೆಕ್ಟ್ ಎಂದರೆ ಇದು ವ್ಯಾಖ್ಯಾನ ಮತ್ತು ಆಕ್ಟಿವ್ ಒಬ್ಜೆಕ್ಟ್ ಎಂದರೆ ಅದು ಥ್ರೆಡ್ನಲ್ಲಿ ಪರಸ್ಪರ ಕ್ರಿಯೆಯನ್ನು ಪ್ರಚೋದಿಸುತ್ತದೆ ಆಕ್ಟಿವ್ ಒಬ್ಜೆಕ್ಟ್ವೊಂದು ಏನನ್ನಾದರೂ ಮಾಡಬೇಕಾಗಿದೆ ಎಂದು ಸ್ವತಃ ನಿರ್ಧರಿಸುತ್ತದೆ ಎಂದರ್ಥ ಮತ್ತು ನಾವು ಅದನ್ನು ಮಾಡಲು ಪ್ರಾರಂಭಿಸುತ್ತೇವೆ ಆದ್ದರಿಂದ ಆಕ್ಟಿವ್ ಒಬ್ಜೆಕ್ಟ್ ಚಲಿಸುವ ಥ್ರೆಡ್ ತನ್ನ ಸ್ಟೇಟ್ಅನ್ನು ಬದಲಾಯಿಸುತ್ತದೆ ಮತ್ತು ಇತರ ಒಬ್ಜೆಕ್ಟ್ಗಳಿಗೆ ಸಂದೇಶವನ್ನು ಕಳುಹಿಸುವುದನ್ನು ಮಾಡುತ್ತದೆ ಸ್ವಾಭಾವಿಕವಾಗಿ ಅವುಗಳು ಇತರ ಒಒಬ್ಜೆಕ್ಟ್ಗಳಿಗೆ ನಿಯಂತ್ರಣವನ್ನು ನಿರ್ವಹಿಸುವ ಜವಾಬ್ದಾರಿಯನ್ನು ಹೊಂದಿರುತ್ತವೆ ಏಕೆಂದರೆ ಅವುಗಳು ಏನು ಮಾಡಬೇಕೆಂದು ನಿರ್ಧರಿಸುತ್ತವೆ ಬೇರೆ ರೀತಿಯಲ್ಲಿ ಹೇಳುವುದಾದರೆ ನಾವು ಅವರನ್ನು ಕ್ಲೈಂಟ್ಎಂದು ಕರೆಯುತ್ತೇವೆ ಕ್ಲೈಂಟ್ ಪರಿಸ್ಥಿತಿಯನ್ನು ಎದುರಿಸಲು ನಿಮ್ಮಲ್ಲಿ ಕೆಲವರು ಪರಿಸ್ಥಿತಿಯನ್ನು ಹೊಂದಿರಬಹುದು ಅಲ್ಲಿ ಕ್ಲೈಂಟ್ ಪ್ರೊಜೆಕ್ಟ್ಗೆ ಚಂದಾದಾರರಾಗಿರುವರು ಕ್ಲೈಂಟ್ ಪರಿಸ್ಥಿತಿಯನ್ನು ಎದುರಿಸಲು ನಿಮ್ಮಲ್ಲಿ ಕೆಲವರು ಪರಿಸ್ಥಿತಿಯನ್ನು ಹೊಂದಿರಬಹುದು ಪ್ರೊಜೆಕ್ಟ್ಗಾಗಿ ನೀವು ಪಾವತಿಸುತ್ತೀರಿ ಮತ್ತು ನೀವು ಕ್ಲೈಂಟ್ಗೆ ಸೇವೆಯನ್ನು ಒದಗಿಸಬೇಕು ಸ್ವಾಭಾವಿಕವಾಗಿ ನಿಮಗೆ ತಿಳಿದಿದೆ ಒಬ್ಜೆಕ್ಟ್ಗಳು ಯಾವಾಗ ಸಂಭವಿಸುತ್ತವೆ ಎಂಬುದನ್ನು ನೀವು ನಿರ್ಧರಿಸುವುದಿಲ್ಲ ಕ್ಲೈಂಟ್ ಅದನ್ನು ನಿರ್ಧರಿಸುತ್ತದೆ ಮತ್ತು ಅದರ ಆಧಾರದ ಮೇಲೆ ನೀವು ಪ್ರತಿಕ್ರಿಯಿಸಬೇಕಾಗುತ್ತದೆ ಆದ್ದರಿಂದ ಆಕ್ಟಿವ್ ಒಬ್ಜೆಕ್ಟ್ನ ಪರಿಕಲ್ಪನೆಯು ಅದಕ್ಕೆ ಹೋಲುತ್ತದೆ ಇದಕ್ಕೆ ವ್ಯತಿರಿಕ್ತವಾಗಿ ಪಾಸ್ಸಿವ್ ಒಬ್ಜೆಕ್ಟ್ಗಳು ಸಂದೇಶಗಳನ್ನು ಪ್ರಕ್ರಿಯೆಗೊಳಿಸಲು ಪಾಸ್ಸಿವ್ಲಿ ಕಾಯುತ್ತವೆ ಅವುಗಳು ಸ್ವತಃ ಏನನ್ನೂ ಮಾಡಲು ಪ್ರಾರಂಭಿಸುವುದಿಲ್ಲ ಅವುಗಳು ತಮ್ಮ ಸ್ಟೇಟ್ಅನ್ನು ಬದಲಾಯಿಸುವುದಿಲ್ಲ ಅವು ಕೇವಲ ಥ್ರೆಡ್ಗಳಲ್ಲಿವೆ ಅದು ಕ್ಲೈಂಟ್ನಿಂದ ಕೆಲವು ಸಂದೇಶಗಳು ಬರುತ್ತಿದ್ದರೆ ಅದನ್ನು ಕೇಳುತ್ತಿರುತ್ತವೆ ಆದ್ದರಿಂದ ಅವುಗಳು ಇನ್ನೊಂದು ಒಬ್ಜೆಕ್ಟ್ನಿಂದ ಸಂದೇಶವನ್ನು ಸ್ವೀಕರಿಸಿದಾಗ ಅವು ಆಕ್ಟಿವ್ ಆಗುತ್ತವೆ ಆದ್ದರಿಂದ ಈ ಪ್ರಕ್ರಿಯೆಯಲ್ಲಿ ಅವುಗಳು ಸಂದೇಶವನ್ನು ಸ್ವೀಕರಿಸಿದ ನಂತರ ಕ್ಲೈಂಟ್ಗೆ ಯಾವ ಸೇವೆಯನ್ನು ಒದಗಿಸಬೇಕೆಂದು ಅವುಗಳಿಗೆ ತಿಳಿದಿದೆ ಆ ಸೇವೆಯನ್ನು ಒದಗಿಸುತ್ತದೆ ಮತ್ತು ಅದಕ್ಕೆ ಅನುಗುಣವಾಗಿ ಪಾಸ್ಸಿವ್ ಒಬ್ಜೆಕ್ಟ್ಗಳ ಸ್ಟೇಟ್ಗಳು ಆಕ್ಟಿವ್ ಒಬ್ಜೆಕ್ಟ್ಗಳು ಅವುಗಳಿಗೆ ಸಂದೇಶಗಳನ್ನು ಕಳುಹಿಸುವ ಮೂಲಕ ಬದಲಾಗುತ್ತವೆ ಆದ್ದರಿಂದ ಇವುಗಳನ್ನು ಸರ್ವರ್ ಒಬ್ಜೆಕ್ಟ್ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ಸಿಂಕ್ರೊನೈಝೆಶನ್ ಮಾಡಬೇಕಾದ ವಿಭಿನ್ನ ಪರಿಸ್ಥಿತಿಗಳಿವೆ ಎಂದು ನಾನು ಈಗ ಉಲ್ಲೇಖಿಸಿದ್ದೇನೆ ಸಿಂಕ್ರೊನೈಝೆಶನ್ ಎಂದರೇನು ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಮತ್ತು ಸಮಸ್ಯೆಗಳು ಏನು ನಿಮ್ಮಲ್ಲಿ ಅನೇಕರು ಪರಿಚಿತರಾಗಿರದಿದ್ದರೆ ನಿಮ್ಮಲ್ಲಿ ಹಲವರು ನನಗೆ ಖಾತ್ರಿಯಿರುವ ಪರಿಸ್ಥಿತಿಯನ್ನು ತೆಗೆದುಕೊಳ್ಳೋಣ ನೀವು ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದೀರಿ ಅಥವಾ ನಿಮ್ಮ ಕಾಲೇಜಿನಲ್ಲಿ ನೆಟ್ವರ್ಕ್ಗೆ ಸಂಪರ್ಕ ಹೊಂದಿದ ಪ್ರಿಂಟರ್ ಇದೆ ಎಂದು ಭಾವಿಸೋಣ ಹಾಗಾಗಿ ನನ್ನ ಬಳಿ ಇರುವುದು ನೆಟ್ವರ್ಕ್ಗೆ ಸಂಪರ್ಕಗೊಂಡಿರುವ ಪ್ರಿಂಟರ್ ಆಗಿದೆ ಇದು ನೆಟ್ವರ್ಕ್ ಆಗಿದೆ ಮತ್ತು ವಿಭಿನ್ನ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಲಾಗಿದೆ ಸಿ1 ಒಂದು ಕಂಪ್ಯೂಟರ್ ಸಿ2 ಮತ್ತೊಂದು ಕಂಪ್ಯೂಟರ್ ಸಿ3 ಮತ್ತೊಂದು ಕಂಪ್ಯೂಟರ್ ಆಗಿದ್ದು ಎಲ್ಲವೂ ನೆಟ್ವರ್ಕ್ಗೆ ಸಂಪರ್ಕ ಹೊಂದಿವೆ ಈ ದಿನಗಳಲ್ಲಿ ನಾವು ಯಾವಾಗಲೂ LANಲ್ಯಾನ್ ಅಥವಾ Wi Fiವೈಫೈ ನಲ್ಲಿ ಕಂಪ್ಯೂಟರ್ಗಳನ್ನು ಸಂಪರ್ಕಿಸಿದ್ದೇವೆ ಈಗ ಈ ಕಂಪ್ಯೂಟರ್ಗಳಲ್ಲಿ ವಿಭಿನ್ನ ಸ್ವತಂತ್ರ ಜನರು ಕಾರ್ಯನಿರ್ವಹಿಸುತ್ತಿದ್ದಾರೆ ಆದ್ದರಿಂದ ಒಂದೇ ಪ್ರಿಂಟರ್ಗೆ ಪ್ರಿಂಟ್ಗಾಗಿ ಫೈಲ್ಗಳನ್ನು ಕಳುಹಿಸಲು ಅವರು ನಿರ್ಧರಿಸುತ್ತಾರೆ ಒಂದೇ ಪ್ರಿಂಟರ್ ಇದೆ ಆದ್ದರಿಂದ ಸಿ1 ಫೈಲ್1 ಅನ್ನು ಪ್ರಿಂಟ್ಗಾಗಿ ವಿನಂತಿಸಿದೆ ಮತ್ತು ಸಿ2 ಫೈಲ್2 ಅನ್ನು ಒಂದೇ ಸಮಯದಲ್ಲಿ ಪ್ರಿಂಟ್ಗಾಗಿ ವಿನಂತಿಸಿದೆ ಎಂದು ಊಹಿಸೋಣ ಫೈಲ್1ಗೆ 10 ಪುಟಗಳಿವೆ ಎಂದು ಹೇಳೋಣ ಇದು 20 ಪುಟಗಳನ್ನು ಹೇಳುತ್ತದೆ ಆದ್ದರಿಂದ ಈ ಎರಡೂ ವಿನಂತಿಗಳು ಒಬ್ಜೆಕ್ಟ್ ಪ್ರಿಂಟ್ನಲ್ಲಿ ಬರುತ್ತವೆ ಫೈಲ್ನ ಪ್ರಿಂಟ್ ಮಾಡಬೇಕಾದ ಪ್ರತಿಯೊಂದು ಪುಟವನ್ನು ಸ್ಥಿರವಾದ ವಿಷಯದಲ್ಲಿ ಪ್ರಿಂಟ್ ಮಾಡಬೇಕು ಎಂದು ಈಗ ನೀವು ಅರ್ಥಮಾಡಿಕೊಳ್ಳುವಿರಿ ಖಂಡಿತವಾಗಿಯೂ ನೀವು ಫೈಲ್1ನ ಎರಡು ಪುಟಗಳನ್ನು ಮತ್ತು ನಂತರ ಫೈಲ್2ನ ಮೂರು ಪುಟಗಳನ್ನು ಪ್ರಿಂಟ್ ಮಾಡಬೇಕೆಂದು ನೀವು ಬಯಸುವುದಿಲ್ಲ ಅಥವಾ ನೀವು ಬ್ಯಾಕ್ ಟು ಬ್ಯಾಕ್ ಪ್ರಿಂಟಿಂಗ್ ಮಾಡುತ್ತಿದ್ದರೆ ಪರಿಸ್ಥಿತಿ ಇನ್ನಷ್ಟು ಹದಗೆಡಬಹುದು ನೀವು ಒಂದು ಪುಟದಲ್ಲಿ ಫೈಲ್1ನ ಪುಟವನ್ನು ಪ್ರಿಂಟ್ ಮಾಡುತ್ತೀರಿ ಮತ್ತು ಹಿಂಭಾಗದಲ್ಲಿ ನೀವು ಫೈಲ್2ನ ಪುಟವನ್ನು ಮಾಡುತ್ತೀರಿ ನೀವು ಅದನ್ನು ತಪ್ಪಿಸಲು ಬಯಸುತ್ತೀರಿ ಆದರೆ ವಿನಂತಿಯು ಒಟ್ಟಿಗೆ ಬಂದಿದೆ ಮತ್ತು ವಿನಂತಿಯನ್ನು ಅದೇ ಸಮಯದಲ್ಲಿ ಪ್ರಿಂಟ್ನ ಮೂಲಕ ನೋಡಬೇಕಾಗುತ್ತದೆ ಆದ್ದರಿಂದ ಸಿ1 ಕಂಪ್ಯೂಟರ್1 ಮುದ್ರಕವು ಫೈಲ್1 ಅನ್ನು ಮುದ್ರಿಸಲು ವಿನಂತಿಸುವ ಈ ಪರಿಸ್ಥಿತಿಯಲ್ಲಿಯೂ ಸಹ ಪ್ರಿಂಟರ್ ಸಿ1 ಗೆ ಪ್ರತ್ಯೇಕವಾಗಿ ಲಭ್ಯವಾಗಿದೆಯೆ ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಸಿ2 ಅದೇ ಸಮಯದಲ್ಲಿ ಎಫ್2 ಫೈಲ್ ಅನ್ನು ಪ್ರಿಂಟ್ ಮಾಡಲು ಪ್ರಿಂಟರ್ ಒಬ್ಜೆಕ್ಟ್ ಪಿ ಅನ್ನು ವಿನಂತಿಸುತ್ತದೆ ಪ್ರಿಂಟರ್ ಸಿ2 ಗೆ ಮಾತ್ರ ಸೇರಿದೆ ಎಂದು ಭಾವಿಸುತ್ತದೆ ಸದ್ಯಕ್ಕೆ ಸಿ3 ಮುದ್ರಣವಾಗುತ್ತಿಲ್ಲ ಆದರೆ ಸಿ3 ಕೂಡ ಅದೇ ರೀತಿ ಯೋಚಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ವಿಷಯಗಳು ಸರಿಯಾಗಿ ಆಗಬಹುದು ಎಂದು ನಾವು ಖಚಿತಪಡಿಸಿಕೊಳ್ಳಬೇಕು ಈ ವಿನಂತಿಯನ್ನು ಬೆರೆಸಬಾರದು ಆದ್ದರಿಂದ ಈ ಪ್ರಿಂಟಿಂಗ್ ಕಾರ್ಯಗಳು ಅಥವಾ ಪ್ರಿಂಟಿಂಗ್ ಫೈಲ್1 ಮತ್ತು ಫೈಲ್2 ಅನ್ನು ಕೆಲವು ರೀತಿಯಲ್ಲಿ ಮಾಡಲಾಗುವುದು ಎಂದು ನಾವು ಖಚಿತಪಡಿಸಿಕೊಳ್ಳುವ ಪ್ರಕ್ರಿಯೆಯಾಗಿದೆ ವಿನಂತಿಯು ಯಾವುದೇ ಅನಿಯಂತ್ರಿತ ಕ್ರಮದಲ್ಲಿ ಬರಬಹುದು ಆದರೆ ಅವುಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಸೇವೆ ಸಲ್ಲಿಸಬೇಕು ಆದ್ದರಿಂದ ಫಲಿತಾಂಶವು ಸ್ಥಿರವಾಗಿರುತ್ತದೆ ಅಂದರೆ ನಾನು ಫೈಲ್1 ಅನ್ನು ಪ್ರಿಂಟ್ ಮಾಡುತ್ತೇನೆ ಅದನ್ನು ಪೂರ್ಣಗೊಳಿಸುತ್ತೇನೆ ನಂತರ ನಾನು ಫೈಲ್2 ಅನ್ನು ಪ್ರಿಂಟ್ ಮಾಡುತ್ತೇನೆ ಅಥವಾ ಫೈಲ್2 ಅನ್ನು ಪ್ರಿಂಟ್ ಮಾಡುತ್ತೇನೆ ಅದನ್ನು ಪೂರ್ಣಗೊಳಿಸಿ ನಂತರ ನಾನು ಫೈಲ್1 ಅನ್ನು ಪ್ರಿಂಟ್ ಮಾಡುತ್ತೇನೆ ಅಥವಾ ನಾನು ಈಗಾಗಲೇ ಫೈಲ್1 ಅನ್ನು ಮುದ್ರಿಸುವಾಗ ಫೈಲ್2 ಅನ್ನು ಮುದ್ರಿಸುವ ವಿನಂತಿಯು ಬಂದರೆ ನಾನು ಫೈಲ್1 ಅನ್ನು ಮುದ್ರಿಸುವವರೆಗೆ ಆ ವಿನಂತಿಯನ್ನು ಹೇಗಾದರೂ ಬದಿಗಿರಿಸಬೇಕಾಗುತ್ತದೆ ಆದ್ದರಿಂದ ನಾವು ಇದನ್ನು ಮಾಡಬೇಕಾಗಿರುವುದು ಕನ್ಕರೆನ್ಸಿ ಅಧ್ಯಯನಗಳ ವಿಷಯದಲ್ಲಿ ಅಥವಾ ಸಿಂಕ್ರೊನೈಝೆಶನ್ ಪರಿಭಾಷೆಯಲ್ಲಿ ಇದನ್ನು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಎಂದು ಕರೆಯಲಾಗುತ್ತದೆ ಮ್ಯೂಚುವಲ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಎಂದರೆ ಒಂದೇ ಸಮಯದಲ್ಲಿ ಒಂದೇ ಒಬ್ಜೆಕ್ಟ್ನಿಂದ ಸೇವೆಯಾಗಬೇಕಾದ ಒಂದಕ್ಕಿಂತ ಹೆಚ್ಚು ವಿನಂತಿಗಳಿದ್ದರೆ ಅವುಗಳನ್ನು ಕೆಲವು ಸರಣಿ ಕ್ರಮದಲ್ಲಿ ಸೇವೆ ಮಾಡಲಾಗುತ್ತದೆ ಅದು ಎರಡು ವಿನಂತಿಯು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಆಗಿರಬೇಕು ಖಂಡಿತವಾಗಿಯೂ ಎಲ್ಲಾ ವಿನಂತಿಯು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಆಗಿರುವ ಅಗತ್ಯವಿಲ್ಲ ಎಂಬುದನ್ನು ದಯವಿಟ್ಟು ಗಮನಿಸಿ ಉದಾಹರಣೆಗೆ ಒಂದು ಒಬ್ಜೆಕ್ಟ್ ಮೌಲ್ಯವನ್ನು ಹೊಂದಿದ್ದರೆ ಮತ್ತು ಎರಡು ಇತರ ಒಬ್ಜೆಕ್ಟ್ಗಳು ಆ ಮೌಲ್ಯವನ್ನು ಓದಲು ವಿನಂತಿಯನ್ನು ಕಳುಹಿಸಿದರೆ ಅದು ಏಕಕಾಲದಲ್ಲಿ ಸಂಭವಿಸಬಹುದು ಏಕೆಂದರೆ ಒಂದೇ ವೇರಿಯಬಲ್ ಸ್ಥಳದಿಂದ ನೀವು ಎಷ್ಟು ಬಾರಿ ಮೌಲ್ಯವನ್ನು ಓದಿದ್ದೀರಿ ಎಂಬುದು ಮುಖ್ಯವಲ್ಲ ಆದರೆ ಆ ಮೌಲ್ಯವನ್ನು ನೀವು ಆ ಸ್ಥಳದಲ್ಲಿ ಬರೆಯಬೇಕಾದಾಗ ಪರಿಸ್ಥಿತಿಗೆ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಗತ್ಯವಿರುತ್ತದೆ ಆದ್ದರಿಂದ ಸಿಂಕ್ರೊನೈಝೆಶನ್ ಅಗತ್ಯವಿರುತ್ತದೆ ಅದು ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅಗತ್ಯವಿರುತ್ತದೆ ಮತ್ತು ಕನ್ಕರೆನ್ಸಿ ಅನ್ನು ಮಾಡಲು ಮೂರು ಮೂಲ ತಂತ್ರಗಳಿವೆ ಒಂದು ಸಿಕ್ವೇನ್ಸಿಯಲ್ ಆಗಿದ್ದು ಅಲ್ಲಿ ಸೇವೆಯನ್ನು ಒದಗಿಸುವ ಪಾಸ್ಸಿವ್ ಒಬ್ಜೆಕ್ಟ್ ಇದೆ ಮತ್ತು ಅದು ಕೇವಲ ಒಂದು ಆಕ್ಟಿವ್ ಒಬ್ಜೆಕ್ಟ್ಗೆ ಮಾತ್ರ ಲಿಂಕ್ ಹೊಂದಿದೆ ಆದ್ದರಿಂದ ಪಾಸ್ಸಿವ್ ಒಬ್ಜೆಕ್ಟ್ಗೆ ವಿನಂತಿಯನ್ನು ಕಳುಹಿಸುವಾಗ ಒಬ್ಜೆಕ್ಟ್ ನಿರ್ಧರಿಸುತ್ತದೆ ಆದ್ದರಿಂದ ಪಾಸ್ಸಿವ್ ಒಬ್ಜೆಕ್ಟ್ ಬೇರೆ ಯಾರೂ ಹೊಂದಿಲ್ಲ ಪಾಸ್ಸಿವ್ ಒಬ್ಜೆಕ್ಟ್ಗಳೆ ಸೇವೆ ಮಾಡುತ್ತದೆ ಆದ್ದರಿಂದ ನಾವು ಮಾತನಾಡುತ್ತಿರುವ ಉದಾಹರಣೆಯ ಸಂದರ್ಭದಲ್ಲಿ ನೀವು ಪಿಸಿ ಹೊಂದಿದ್ದೀರಿ ಮತ್ತು ನಿಮಗೆ ಪ್ರಿಂಟರ್ ಇದೆ ಎಂದರ್ಥ ನಿಮ್ಮ ಪ್ರಿಂಟರ್ ಅನ್ನು ನಿಮ್ಮ ಪಿಸಿಗೆ ನೇರವಾಗಿ ಸಂಪರ್ಕಿಸಲಾಗಿದೆ ಬೇರೆ ಯಾರೂ ಇಲ್ಲ ಆದ್ದರಿಂದ ಮುದ್ರಣ ಕಾರ್ಯವು ಆಕ್ಟಿವ್ ಒಬ್ಜೆಕ್ಟ್ ಪ್ರಿಂಟರ್ ಒಬ್ಜೆಕ್ಟ್ಅನ್ನು ಬಳಸಬಹುದು ಪಾಸ್ಸಿವ್ನ ಪರಿಸ್ಥಿತಿಯು ನೇರವಾಗಿ ಫಂಕ್ಷನ್ ಇನ್ವೊಕೇಷನ್ನಂತೆ ಅಂದರೆ ಕಾಲಿಂಗ್ ಫಂಕ್ಷನ್ನಂತೆ ಮತ್ತು ಇದು ಕಾಲ್ಡ್ ಫಂಕ್ಷನ್ಆಗಿದೆ ಇದು ಸಿಂಕ್ರೊನೈಝೆಶನ್ನ ಸರಳ ಸನ್ನಿವೇಶವಾಗಿದ್ದು ಅದು ಸಿಕ್ವೇನ್ಸಿಯಲ್ ಆಗಿರುತ್ತದೆ ಎರಡನೆಯದು ಗಾರ್ಡೆಡ್ ಕನ್ಕರೆನ್ಸಿ ಎಂದು ಕರೆಯಲ್ಪಡುತ್ತದೆ ಅದು ಏನು ಮಾಡುವುದು ವಿನಂತಿಸುವುದು ಆಕ್ಟಿವ್ ಒಬ್ಜೆಕ್ಟ್ ಮುದ್ರಣ ಕಾರ್ಯವು ಮುದ್ರಿಸಲು ಅನೇಕ ಫೈಲ್ಗಳಿವೆ ಎಂದು ತಿಳಿಯುತ್ತದೆ ಆದ್ದರಿಂದ ಸಿ1 ಮತ್ತು ಸಿ2 ಕಂಪ್ಯೂಟರ್ಗಳು ವಿನಂತಿಯನ್ನು ನೇರವಾಗಿ ಪ್ರಿಂಟರ್ಗೆ ಕಳುಹಿಸುವುದಿಲ್ಲ ಎಂದರ್ಥ ಆದರೆ ಅದು ಮತ್ತೊಂದು ವಸ್ತುವನ್ನು ಕಳುಹಿಸುತ್ತದೆ ಅದು ಪ್ರಿಂಟ್ ಕಾರ್ಯ ಅಥವಾ ಪ್ರಿಂಟ್ ಮ್ಯಾನೇಜರ್ ರೀತಿಯ ಒಬ್ಜೆಕ್ಟ್ವನ್ನು ಎರಡು ವಿನಂತಿಯನ್ನು ಸ್ವೀಕರಿಸಿದ ನಂತರ ಆಗಮನದ ಆಧಾರದ ಮೇಲೆ ಅವುಗಳ ನಡುವೆ ಕೆಲವು ರೀತಿಯ ಕ್ಯೂ ಮಾಡಬಹುದು ಮತ್ತು ನಂತರ ಅವುಗಳನ್ನು ಒಂದೊಂದಾಗಿ ಪ್ರಿಂಟರ್ಗೆ ಕಳುಹಿಸುತ್ತದೆ ಆದ್ದರಿಂದ ಪಾಸ್ಸಿವ್ ಒಬ್ಜೆಕ್ಟ್ ಪ್ರಿಂಟರ್ನಿಂದ ನೋಡುವುದರಿಂದ ಅದು ಒಂದರ ನಂತರ ಒಂದರಂತೆ ಕಾರ್ಯಗಳನ್ನು ಪಡೆಯುತ್ತದೆ ಆದರೆ ವಿನಂತಿಯನ್ನು ಸ್ವೀಕರಿಸಿದ ಆಕ್ಟಿವ್ ಒಬ್ಜೆಕ್ಟ್ ಆಗಿರುವ ಮುದ್ರಣ ಕಾರ್ಯವು ಸರಣಿ ಕ್ರಮದಲ್ಲಿ ಬಹು ವಿನಂತಿಯನ್ನು ಹೇಗೆ ಹಾಕುವುದು ಎಂಬುದನ್ನು ನಿರ್ವಹಿಸುತ್ತಿದೆ ಆದ್ದರಿಂದ ಈ ಮುದ್ರಣ ಕಾರ್ಯವು ಮೂಲತಃ ಎರಡು ವಿನಂತಿಗಳನ್ನು ಒಂದೇ ಸಮಯದಲ್ಲಿ ಮುದ್ರಕದಲ್ಲಿ ಇಡುವುದಿಲ್ಲ ಎಂದು ಗಾರ್ಡ್ಗೆ ಒದಗಿಸುತ್ತಿದೆ ಆದ್ದರಿಂದ ಈ ಪರಿಸ್ಥಿತಿಯು ಗಾರ್ಡೆಡ್ ಕೋನ್ಕರೆಂಟ್ ಆಗಿದ್ದು ಇನ್ವೊಕಿಂಗ್ ಒಬ್ಜೆಕ್ಟ್ ಅಥವಾ ಕ್ಲೈಂಟ್ ಒಬ್ಜೆಕ್ಟ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅನ್ನು ನಿರ್ವಹಿಸುತ್ತದೆ ಮತ್ತು ಕೊನೆಯ ಸಂದರ್ಭದಲ್ಲಿ ಈ ದಿನಗಳಲ್ಲಿ ಹೆಚ್ಚಿನ ಪ್ರಿಂಟರ್ಗಳು ನಿಮಗೆ ತಿಳಿದಿದ್ದರೆ ವಿನಂತಿಗಳನ್ನು ಕ್ಯೂಯಲ್ಲಿಡಲು ಇಂಟರ್ನಲ್ ಮೆಕ್ಯಾನಿಸ್ಮ್ ಅನ್ನು ಹೊಂದಿರಬಹುದು ಇವುಗಳನ್ನು ಪ್ರಿಂಟರ್ ಸ್ಪೂಲರ್ಗಳು ಎಂದು ಕರೆಯಲಾಗುತ್ತದೆ ಆದ್ದರಿಂದ ನಿಮ್ಮ ಮುದ್ರಕವು ಸ್ಪೂಲರ್ ಹೊಂದಲು ಸಾಕಷ್ಟು ಮುಂದುವರೆದಿದೆ ಆದ್ದರಿಂದ ಪಾಸ್ಸಿವ್ ಒಬ್ಜೆಕ್ಟ್ ಪ್ರಿಂಟರ್ಗೆ ಒಂದೇ ಸಮಯದಲ್ಲಿ ಎರಡು ವಿನಂತಿಯನ್ನು ನೀಡಬಹುದು ಎಂಬುದು ಅಪ್ರಸ್ತುತವಾಗುತ್ತದೆ ಆದರೆ ಅದು ಆಂತರಿಕವಾಗಿ ಸ್ಪೂಲಿಂಗ್ ಮಾಡುತ್ತದೆ ಇದು ಆಂತರಿಕವಾಗಿ ಕ್ಯೂಯಿಂಗ್ ಮಾಡುತ್ತದೆ ಮತ್ತು ಎರಡು ವಿನಂತಿಯ ಅನುಕ್ರಮವನ್ನು ನಿರ್ವಹಿಸುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ ಇನ್ವೋಕ್ಡ್ ಒಬ್ಜೆಕ್ಟ್ ಮುದ್ರಕ ಅಥವಾ ಸರ್ವರ್ ಒಬ್ಜೆಕ್ಟ್ ಮ್ಯೂಚುವಲ್ ಎಕ್ಸ್ಕ್ಲೂಷನ್ ಅನ್ನು ನಿರ್ವಹಿಸುತ್ತದೆ ಮತ್ತು ಬಹು ಮುದ್ರಣ ಕಾರ್ಯಗಳು ಮುದ್ರಕಕ್ಕೆ ಮುದ್ರಣ ವಿನಂತಿಯನ್ನು ಬ್ಲೈಂಡ್ ಆಗಿ ಶೂಟ್ ಮಾಡುತ್ತದೆ ಈ ಪರಿಸ್ಥಿತಿ ಅಸ್ತಿತ್ವದಲ್ಲಿದ್ದರೆ ಅದು ಕನ್ಕರೆಂಟ್ ಆಕ್ಸೆಸ್ ಪರಿಸ್ಥಿತಿ ಎಂದು ನಾವು ಹೇಳುತ್ತೇವೆ ಆದ್ದರಿಂದ ನಾವು ಮೂರು ರೀತಿಯ ಕನ್ಕರೆನ್ಸಿ ಸಿಕ್ವೇನ್ಸಿಯಲ್ ಗಾರ್ಡೆಡ್ ಮತ್ತು ಕೋನ್ಕರೆಂಟ್ ಅನ್ನು ನೋಡಿದ್ದೇವೆ